ಕರಸ್ಪಾಂಡೆನ್ಸ್ ಪ್ರಿನ್ಸಿಪಲ್ ನ ಪರಿಚಯ ನಾವು ಇಲ್ಲಿಯವರೆಗೆ ನಾವು ಮಾಡಿದ್ದು ಹಳೆಯ ಕ್ವಾಂಟಮ್ ಸಿದ್ಧಾಂತವಾಗಿದ್ದು ಅದನ್ನು ನೀವು ಕ್ವಾಂಟಮ್ ವ್ಯವಸ್ಥೆಗಳ ಶಕ್ತಿಯ ಮಟ್ಟವನ್ನು ಲೆಕ್ಕ ಹಾಕುತ್ತೀರಿ ಮತ್ತು ನಾನು ಕ್ವಾಂಟಮ್ ವ್ಯವಸ್ಥೆಗಳ ಬಗ್ಗೆ ಹೇಳಿದಾಗ ನಾನು ಮಾಡಿದ ಕಣ ಪೆಟ್ಟಿಗೆಯಲ್ಲಿ ನಾನು ನಿರ್ದಿಷ್ಟವಾಗಿ ಸಣ್ಣ ಸೂಕ್ಷ್ಮ ವ್ಯವಸ್ಥೆಗಳನ್ನು ಅರ್ಥೈಸುತ್ತೇನೆ ಹಾಗೂ ನಾನು ಹಾರ್ಮೋನಿಕ್ ಆಂದೋಲಕವನ್ನು ಸಹ ಮಾಡಿದ್ದೇನೆ ಮತ್ತು ನಾನು ಪರಮಾಣು ಕೂಡ ಮಾಡಿದ್ದೇನೆ ಮತ್ತು ನಾವು ಇಲ್ಲಿ ಬಳಸಿದ್ದು ಕ್ವಾಂಟಮ್ ಷರತ್ತುಗಳು ಎಂದು ಕರೆಯಲ್ಪಡುವ ಒಂದು ವಿಷಯ ಇದು pdq ಅವಧಿಯಲ್ಲಿ ವ್ಯಾಖ್ಯಾನಿಸಲಾದ ಕ್ರಿಯೆಯನ್ನು ನಾನು ಹೇಳುತ್ತೇನೆ ನಾನು ಸಾಮಾನ್ಯ ನಿರ್ದೇಶಾಂಕಕ್ಕಾಗಿ dq ಅನ್ನು ಬಳಸುತ್ತಿದ್ದೇನೆ ಅದು n h ಮತ್ತು ಅದು ನಿಮಗೆ ಶಕ್ತಿ ಅಥವಾ ಶಕ್ತಿಯ ವ್ಯತ್ಯಾಸಗಳನ್ನು ನೀಡಿತು ಆದ್ದರಿಂದ ಇದು 2 ಹಂತಗಳ ನಡುವಿನ ಶಕ್ತಿ ಮತ್ತು ಶಕ್ತಿಯ ವ್ಯತ್ಯಾಸಗಳಿಗೆ ಅವಕಾಶ ಮಾಡಿಕೊಡುತ್ತದೆ ಮತ್ತು 2 ಹಂತಗಳ ನಡುವಿನ ಶಕ್ತಿಯ ವ್ಯತ್ಯಾಸವನ್ನು ನೀವು ಒಮ್ಮೆ ತಿಳಿದುಕೊಂಡರಿ ಆದ್ದರಿಂದ ಎರಡು ಹಂತಗಳು m ಮತ್ತು n ಎಂದು ಭಾವಿಸೋಣ m n ಗಿಂತ ದೊಡ್ಡದಾಗಿದೆ ಎಂದು ಹೇಳೋಣ ನಂತರ hmn ಆದ್ದರಿಂದ ನಾವು ವಿಕಿರಣದ ಆವರ್ತನಗಳನ್ನು ಲೆಕ್ಕ ಹಾಕಬಹುದು ಈ ವಿಕಿರಣಗಳ ತೀವ್ರತೆಯನ್ನು ಕಂಡುಹಿಡಿಯಲು ನಾವು ಮಾಡಿದ ಇನ್ನೊಂದು ಕೆಲಸವೆಂದರೆ ನಮಗೆ ಯಾವುದೇ ವಿಧಾನವಿಲ್ಲ ಹಾಗೂ ಯಾವುದೇ ಸಿದ್ಧಾಂತವಿಲ್ಲ ಇಲ್ಲಿಯವರೆಗೆ ನಮ್ಮಲ್ಲಿರುವ ಏಕೈಕ ವಿಷಯವೆಂದರೆ ಇದು ವ್ಯತಿರಿಕ್ತವಾಗಿದೆ ಅಲ್ಲಿ ಮ್ಯಾಕ್ಸ್ ವೆಲ್Maxwellsನ ಸಿದ್ಧಾಂತವು E m ಅಲೆಗಳ ಮೂಲವನ್ನು ಚೆನ್ನಾಗಿ ಅರ್ಥೈಸಿಕೊಳ್ಳುತ್ತದೆ ನಮ್ಮಲ್ಲಿರುವ ಏಕೈಕ ವಿಷಯವೆಂದರೆ ಐನ್ಸ್ಟೈನ್ ನ A ಮತ್ತು B ಗುಣಾಂಕದ ಸಿದ್ಧಾಂತ ಆದ್ದರಿಂದ ಕ್ವಾಂಟಮ್ ಸಿದ್ಧಾಂತದಲ್ಲಿನ ಮ್ಯಾಟರ್ ವಿಕಿರಣ ಸಂವಹನವು ಏಕೈಕ ಸಿದ್ಧಾಂತವೆಂದರೆ ಐನ್ಸ್ಟೈನ್ ನ ಪ್ರಚೋದಿತ ಮತ್ತು ಸ್ವಾಭಾವಿಕ ಹೊರಸೂಸುವಿಕೆಯ ಸಿದ್ಧಾಂತ ಇದರಲ್ಲಿ ನಮಗೆ ತಿಳಿದಿರುವ ಗುಣಾಂಕ a ಇದೆ ಅಲ್ಲಿ ಗುಣಾಂಕ b ಇದೆ ಹಾಗಾಗಿ ಅದನ್ನು ಹೇಗೆ ಲೆಕ್ಕ ಹಾಕಬೇಕೆಂದು ನಮಗೆ ತಿಳಿದಿಲ್ಲ ಆದ್ದರಿಂದ ಇಲ್ಲಿಯವರೆಗೆ ಅಭಿವೃದ್ಧಿಪಡಿಸಿದ ಸಿದ್ಧಾಂತವು ಬಹಳಷ್ಟು ಮಾಹಿತಿಯನ್ನು ನೀಡುತ್ತದೆ ಮತ್ತು ನಾವು ಇಲ್ಲಿಯವರೆಗೆ ಕಲಿತದ್ದೆಲ್ಲವೂ ನಿಮಗೆ ಪರಮಾಣು ರಚನೆಯನ್ನು ನೀಡುತ್ತದೆ ಇದು ನಿಮಗೆ ಆವರ್ತಕ ಕೋಷ್ಟಕವನ್ನು ನೀಡುತ್ತದೆ ಸ್ಪೆಕ್ಟ್ರಮ್ ಅನ್ನು ಭಾಗಶಃ ವಿವರಿಸುತ್ತದೆ ಏಕೆಂದರೆ ಅದು ನಿಮಗೆ ಸ್ಥಾನ ಹಕ್ಕು ಮತ್ತು ಇನ್ನೂ ಅನೇಕ ವಿಷಯಗಳನ್ನು ನೀಡುತ್ತದೆ ಹಾಗೂ ಸಿದ್ಧಾಂತವು ಪೂರ್ಣಗೊಂಡಿಲ್ಲ ಆದ್ದರಿಂದ ನಮಗೆ ನಿಜವಾಗಿಯೂ ಅದರ ಬಗ್ಗೆ ತಿಳಿದಿಲ್ಲ ತೀವ್ರತೆಗಳನ್ನು ಹೇಗೆ ಲೆಕ್ಕಾಚಾರ ಮಾಡುವುದು ಒಳಗಿನ ರಚನೆ ಏನು ಕ್ವಾಂಟಮ್ ರಚನೆ ಯಾವುದು ಮತ್ತು ಇತರ ಸಿದ್ಧಾಂತಗಳೊಂದಿಗೆ ಸಂಪರ್ಕ ಮಾಡಬೇಕಾಗಿರುವುದನ್ನು ಅರ್ಥಮಾಡಿಕೊಳ್ಳುವುದು ವಿಶೇಷವಾಗಿ ಶಾಸ್ತ್ರೀಯ ಸಿದ್ಧಾಂತ ಮತ್ತು ಇದು ಎಲ್ಲರಿಗೂ ತಿಳಿದಿದೆ ಹಾಗೂ ಇದರಿಂದ ಕರಸ್ಪಾಂಡೆನ್ಸ್ ಪ್ರಿನ್ಸಿಪಲ್ ಬಂದಿದೆ ಆದ್ದರಿಂದ ನಾವು ಇಂದು ಚರ್ಚಿಸಲಿರುವುದು ಕ್ವಾಂಟಮ್ ಮಟ್ಟದಲ್ಲಿ ಏನಾಗುತ್ತದೆ ಮತ್ತು ಕ್ವಾಂಟಮ್ ಸಿದ್ಧಾಂತವು ಶಾಸ್ತ್ರೀಯ ಸಿದ್ಧಾಂತಕ್ಕೆ ಹೇಗೆ ಹೋಗುತ್ತದೆ ಹಾಗೂ ಅದು ಸಹಾಯ ಮಾಡಿದ ವಿಧಾನದ ಸಂಪರ್ಕವನ್ನು ಹೊಂದಿದ ಕರಸ್ಪಾಂಡೆನ್ಸ್ ಪ್ರಿನ್ಸಿಪಲ್ ಆಗಿದೆ ಇದು ನಿಜವಾಗಿಯೂ ಪ್ರಮುಖ ತತ್ವವಾಗಿದೆ ಏಕೆಂದರೆ ಅದು ಸಹಾಯ ಮಾಡುವ ವಿಧಾನ ಒಮ್ಮೆ ನಾವು ಶಾಸ್ತ್ರೀಯ ಫಲಿತಾಂಶಗಳನ್ನು ತಿಳಿದಿದ್ದೇವೆ ಮತ್ತು ಕ್ವಾಂಟಮ್ ಸಿದ್ಧಾಂತವು ಶಾಸ್ತ್ರೀಯ ಫಲಿತಾಂಶವನ್ನು ಹೇಗೆ ಸಮೀಪಿಸಬೇಕು ಅಲ್ಲಿ ಏನಾಗಬಹುದು ಎಂದು ಕ್ವಾಂಟಮ್ ಆಡಳಿತಕ್ಕೆ ಬ್ಯಾಕ್ಟ್ರಾಕ್ ಮತ್ತು ಎಕ್ಸ್ಟ್ರೊಪೊಲೇಟ್ ಅನ್ನು ವಿಂಗಡಿಸಬಹುದು ಆದ್ದರಿಂದ ಇದು ಬಹಳ ಮುಖ್ಯವಾದ ತತ್ವವಾಗಿದೆ ಮತ್ತು ನಾನು ಈ ಉಪನ್ಯಾಸದಲ್ಲಿ ಮತ್ತು ಮುಂದಿನ ಉಪನ್ಯಾಸದಲ್ಲಿ ಈ ಬಗ್ಗೆ ಚರ್ಚಿಸಲಿದ್ದೇನೆ ಮತ್ತು ಶಾಸ್ತ್ರೀಯ ಸಿದ್ಧಾಂತದ ರಚನೆಯನ್ನು ಹೇಗೆ ನೋಡಬಹುದು ಮತ್ತು ಕ್ವಾಂಟಮ್ ಸಿದ್ಧಾಂತದಲ್ಲಿ ಏನಾಗಬೇಕು ಎಂದು ಊಹಿಸಿ ನೋಡುತ್ತೇನೆ ಆದ್ದರಿಂದ ಕರಸ್ಪಾಂಡೆನ್ಸ್ ಪ್ರಿನ್ಸಿಪಲ್ ಅನ್ನು ಅರ್ಥಮಾಡಿಕೊಳ್ಳಲು ನಾವು ಒಂದು ಅವಲೋಕನದೊಂದಿಗೆ ಪ್ರಾರಂಭಿಸೋಣ ಮತ್ತು ಈ ಅವಲೋಕನವು ಕ್ವಾಂಟಮ್ ಸಂಖ್ಯೆಗಳು ದೊಡ್ಡದಾಗುತ್ತಿದ್ದಂತೆ ಹೊರಸೂಸುವ ವಿಕಿರಣದ ಆವರ್ತನವು ಶಾಸ್ತ್ರೀಯ ವಿಕಿರಣ ಆವರ್ತನದಂತೆಯೇ ಆಗುತ್ತದೆ ಮತ್ತು ಶಾಸ್ತ್ರೀಯ ವಿಕಿರಣ ಆವರ್ತನವನ್ನು ಸಹ ನಿಮಗೆ ನೆನಪಿಸುತ್ತೇನೆ ಆಂದೋಲನವು ಸರಳ ಆವರ್ತಕ ಆಂದೋಲನವಲ್ಲ ಅದು ಯಾವುದೇ ಆವರ್ತಕ ಚಲನೆ ಅಥವಾ ಅದರ ಗುಣಾಕಾರಗಳಾಗಿರಬಹುದು ಶಾಸ್ತ್ರೀಯ ಫಲಿತಾಂಶದ ಬಗ್ಗೆ ಏನು ಬರೆಯಲಾಗಿದೆ ಎಂಬುದು ಶಾಸ್ತ್ರೀಯ ಫಲಿತಾಂಶ ಸಿದ್ಧಾಂತದಿಂದ ತಿಳಿದುಬಂದಿದೆ ಆದ್ದರಿಂದ ಇದು ಎಲ್ಲರಿಗೂ ತಿಳಿದಿದೆ ಮತ್ತು ಕ್ವಾಂಟಮ್ ಸಂಖ್ಯೆಗಳು ದೊಡ್ಡದಾಗುತ್ತಿದ್ದಂತೆ ಕ್ವಾಂಟಮ್ ಪ್ರಕ್ರಿಯೆಯಿಂದ ಹೊರಸೂಸುವ ವಿಕಿರಣದ ಆವರ್ತನವು ಎಲೆಕ್ಟ್ರಾನ್ ಅನ್ನು ಒಂದು ಹಂತದಿಂದ ಇನ್ನೊಂದಕ್ಕೆ ಹಾರಿಸಿ ಶಾಸ್ತ್ರೀಯ ಚಲನೆಯ ಆವರ್ತನದಂತೆಯೇ ಆಗುವುದನ್ನು ನೋಡಿ ಆದ್ದರಿಂದ ನಾನು ಪೆಟ್ಟಿಗೆಯಲ್ಲಿ ಕಣದ ಉದಾಹರಣೆಯನ್ನು ತೆಗೆದುಕೊಳ್ಳುತ್ತೇನೆ ಮತ್ತು ನಿಸ್ಸಂಶಯವಾಗಿ ಇದು ಚಾರ್ಜ್ಡ್ ಕಣ ಎಂದು ನಾವು ಊಹಿಸಲಿದ್ದೇವೆ ಏಕೆಂದರೆ ವೇಗವರ್ಧಿಸುವಾಗ ಚಾರ್ಜ್ಡ್ ಕಣಗಳು ಮಾತ್ರ ವಿಕಿರಣಗೊಳ್ಳುತ್ತವೆ ಆದ್ದರಿಂದ ಅದು ಬಿಂದುವಿನ ಪಕ್ಕದಲ್ಲಿದೆ ಆದರೆ ಉದ್ದ Lನ ಪೆಟ್ಟಿಗೆಯಲ್ಲಿರುವ ಕಣವು ಶಕ್ತಿಯ ಮಟ್ಟವನ್ನು ಹೊಂದಿರುತ್ತದೆ En ಎಂಬುದು h2n22mL2 ಗೆ ಸಮಾನವಾಗಿರುತ್ತದೆ ಅದು ಶಕ್ತಿಯಾಗಿದೆ ಈಗ ಈ ಕಣವು ಮೇಲಿನ ಮಟ್ಟದಿಂದ ಕೆಳ ಹಂತಕ್ಕೆ ಜಿಗಿದಾಗ ಏನಾಗುತ್ತದೆ ಎಂದು ನೋಡೋಣ ಆದ್ದರಿಂದ ನಾನು ಈ ಕಣವನ್ನು ಪೆಟ್ಟಿಗೆಯಲ್ಲಿ ಮೇಲಿನ ಹಂತ n ಕೆಳಮಟ್ಟದಲ್ಲಿ ತೆಗೆದುಕೊಳ್ಳುತ್ತಿದ್ದೇನೆ ಕೆಳ ಹಂತವು n τ ಆಗಿದೆ ಅವೆರಡೂ ಪೂರ್ಣಾಂಕಗಳಾಗಿವೆ ಮತ್ತು ಈ ಜಿಗಿತ ನಡೆದಾಗ ವಿಕಿರಣವು ಹೊರಬರುತ್ತದೆ ಮತ್ತು ಬೊಹ್ರ್ನ ಸಿದ್ಧಾಂತದಿಂದ ಈ ಆವರ್ತನವು n ಹಂತದಿಂದ n τ ಹಂತಕ್ಕೆ ಜಿಗಿಯುತ್ತಿರುವಾಗ ನನಗೆ ತಿಳಿದಂತೆ En En τh ಇದುh28mL21hn2 n τ2 ಆಗಲಿದೆ ಮತ್ತು ಒಂದು ತಿದ್ದುಪಡಿ ಶಕ್ತಿಯು n2h28mL2 ಅನ್ನು ಹೊಂದಿರುತ್ತದೆ ಆದ್ದರಿಂದ ಹಿಂದಿನ ಸ್ಲೈಡ್ ನಲ್ಲಿ ನಾನು 2mL2 ಅನ್ನು ಹೊಂದಿದ್ದೇನೆ ಆದ್ದರಿಂದ ನಾವು ಮುಂದುವರಿಯೋಣ ಮತ್ತು ಆದ್ದರಿಂದ n nn τh28mL21h2nτ 2 ಸರಿ ಈ h ಒಂದು hs ನೊಂದಿಗೆ ರದ್ದುಗೊಳ್ಳುತ್ತದೆ ಮತ್ತು ನಾನು →∞h8mL22nτ 2 ಅನ್ನು ಪಡೆಯುತ್ತೇನೆ ಈಗ n ನ ಮಿತಿಯು ಬಹಳ ದೊಡ್ಡದಾಗಿದೆ ಮತ್ತು n ಗಿಂತ ತುಂಬಾ ಕಡಿಮೆ ಎಂದು ತೆಗೆದುಕೊಳ್ಳೋಣ ಆದ್ದರಿಂದ ಪರಿವರ್ತನೆಯು ಇದು n ನೇ ಹಂತದಿಂದ n 1 n 2 ಗೆ ಪರಿವರ್ತನೆ ಸೂಚಿಸುತ್ತದೆ ಮತ್ತು ನಂತರ ನಾನು nn τh8mL22nτ ಅನ್ನು ಹೊಂದಿದ್ದೇನೆ ಏಕೆಂದರೆ ನಾನು 2 ಅನ್ನು ನಿರ್ಲಕ್ಷಿಸಬಹುದು ಮತ್ತು ಇದು ಈ 2 ರದ್ದಾಗಿದೆ ಇದು ನಿಮಗೆ nh4ml2τ ಅನ್ನು ನೀಡುತ್ತದೆ ಈಗ ನಾನು nh4ml2 ಅನ್ನು ಶಾಸ್ತ್ರೀಯ ಆವರ್ತಕ ಚಲನೆಯ ಆವರ್ತನ ಎಂದು ತೋರಿಸಲಿದ್ದೇನೆ ಆದ್ದರಿಂದ ವಿಕಿರಣದಿಂದ ಹೊರಬರುವ ಮಿತಿಯಲ್ಲಿ n →∞ classicalಗೆ ಸಮಾನವಾಗಿರುತ್ತದೆ ಹಾಗಾಗಿ ವಿಕಿರಣವು ಆವರ್ತನ classical ಅಥವಾ ಅದರ ಹೆಚ್ಚಿನ ಹಾರ್ಮೋನಿಕ್ಸ್ ಅನ್ನು ಹೊಂದಿರುತ್ತದೆ ಇದು ನಿಜ ಎಂದು ಈಗ ನೋಡೋಣ ಆದ್ದರಿಂದ Lನ En h2n28mL2 ಇದು ಪೆಟ್ಟಿಗೆಯಲ್ಲಿರುವ ಈ ಕಣಕ್ಕೆ ಸಂಪೂರ್ಣವಾಗಿ ಚಲನಾ ಶಕ್ತಿ 12mv2 ಆಗಿದೆ ಮತ್ತು ಇದರೊಂದಿಗೆ ನಾನು 2 ಅನ್ನು ರದ್ದುಗೊಳಿಸಿದರೆ ಅದು ನನಗೆ 4 ನೀಡುತ್ತದೆ ಆದ್ದರಿಂದ ನಾವು v2h2n24mL2 ಅಥವಾ v ಪಡೆಯುತ್ತೇವೆ 1 ಸಂಪೂರ್ಣ ಚಲನೆಯ ಸಮಯವು ಅದು ಬಲಕ್ಕೆ ಹೋದಾಗ ಅದು 0 ಮತ್ತು L ಗೆ ಹಿಂತಿರುಗುತ್ತದೆ ಆದ್ದರಿಂದ ಒಂದು ಅವಧಿಯ ಅಂತರವು 2 L hn2mL ವೇಗವಾಗಿರುತ್ತದೆ ಆವರ್ತನವು 1 T ಬೇರೇನಲ್ಲ ಅದು v2L ಆಗಿದೆ ಮತ್ತು ಇದು ನನಗೆ T2Lv ಅನ್ನು ನೀಡುತ್ತದೆ ಆದ್ದರಿಂದ v2L ಇದು hn4mL2 ನಿಂದ ಹೊರಬರುತ್ತದೆ ಇದು ಶಾಸ್ತ್ರೀಯ ಆವರ್ತನವಾಗಿದೆ ಆದ್ದರಿಂದ ಶಾಸ್ತ್ರೀಯ ಆವರ್ತನ ಶಾಸ್ತ್ರೀಯವು hn4mL2 ಎಂದು ನಾನು ಹೇಳಬಲ್ಲೆ ಮತ್ತು ನೀವು ಅದನ್ನು ನೋಡಿದರೆ ಮೊದಲು ಏನಾಯಿತು ಆದ್ದರಿಂದ ಆವರ್ತನ ಹೊರಸೂಸುವ ಕ್ವಾಂಟಮ್ ಮ್ಯಕ್ಯಾನಿಕಲಿ classical ಅಲ್ಲದೆ ಬೇರೇನಲ್ಲ ಆದ್ದರಿಂದ ಈ ದೊಡ್ಡ n ಮಿತಿಯಲ್ಲಿ ಕ್ವಾಂಟಮ್ ವ್ಯವಸ್ಥೆಯು ವಿಕಿರಣಗೊಳ್ಳುತ್ತಿರುವಾಗ ಅದು ಶಾಸ್ತ್ರೀಯ ಆವರ್ತನ ಅಥವಾ ಅದರ ಹಾರ್ಮೋನಿಕ್ಸ್ ಅನ್ನು ಹೊರಸೂಸುತ್ತದೆ ನಾವು ಈ ಫಲಿತಾಂಶವನ್ನು ಅರ್ಥಮಾಡಿಕೊಳ್ಳಬಹುದು ಮತ್ತು ಫೋರಿಯರ್ ಸೀರಿಸ್ ನ ಮೂಲಕ ನಾನು ಅದರ ಬಗ್ಗೆ ಸ್ವಲ್ಪ ಸಮಯದ ನಂತರ ಕಾಮೆಂಟ್ ಮಾಡುತ್ತೇನೆ ನಿಮಗೆ ಹೈಡ್ರೋಜನ್ ಪರಮಾಣುವಿನ ಮತ್ತೊಂದು ಹಂತದ ಉದಾಹರಣೆಯನ್ನು ನೀಡುತ್ತೇನೆ n ನೇ ಹಂತದ ಶಕ್ತಿಯನ್ನು mz2e432202h2n2 ಎಂದು ನೀಡಲಾಗಿದೆ ಒಂದು ಹೈಡ್ರೋಜನ್ ಪರಮಾಣುವಿನ ಶಕ್ತಿ ಇದೆ ಮತ್ತು ನಾನು Z ತೆಗೆದುಕೊಳ್ಳುತ್ತಿದ್ದೇನೆ ಆದ್ದರಿಂದ ಈ ಹೈಡ್ರೋಜನ್ ನ್ಯೂಕ್ಲಿಯರ್ ಚಾರ್ಜ್ Z e ಪರಮಾಣುವಿನಂತೆ ಎಂದುಕರೆಯೋಣ ಆದ್ದರಿಂದ ಹೈಡ್ರೋಜನ್ ಪರಮಾಣುವಿನಲ್ಲಿ n ನಿಂದ n τ ಗೆ ಪರಿವರ್ತನೆ ನಡೆಯುತ್ತಿರುವಾಗ ಶಕ್ತಿಯ ವಿಕಿರಣ h En En τ ಆಗಿ ಹೊರಬರುತ್ತದೆ ಅದು mZ2e432202h21n τ2 1n2 ಆಗಿರುತ್ತದೆ ಅಲ್ಲಿ m ಎಂಬುದು ಎಲೆಕ್ಟ್ರಾನ್ ಮಾಸ್ ಆಗಿದೆ ಮತ್ತು ಈಗ ನಾನು ಅನಂತಕ್ಕೆ ಟೆನ್ಡಿಂಗ್ ಮಿತಿಯನ್ನು ತೆಗೆದುಕೊಳ್ಳುತ್ತೇನೆ ಮತ್ತು ಟೌ ಗಿಂತ ತುಂಬಾ ಕಡಿಮೆ ನಂತರ h ಎಂಬುದು mZ2e432202h2n2τn4 ಆಗಿರುತ್ತದೆ ಎಂದು ನೀವು ನೋಡುತ್ತೀರಿ ಆದ್ದರಿಂದ h ಎಂಬುದು mZ2e432202h21n32τ ಆಗಿರುತ್ತದೆ ಅದು mZ2e416202h21n3 ಆಗಿದೆ ಹಾಗಾಗಿ ಇದು ಮತ್ತೆ classicalh ಎಂದು ನಾನು ಹೇಳಿಕೊಳ್ಳುತ್ತಿದ್ದೇನೆ ಆದ್ದರಿಂದ ಆ ಅದು n1 ರಿಂದ n τ ಗೆ ಪರಿವರ್ತನೆ ಮಾಡುವಾಗ ಅದು classical ಅಲ್ಲದೆ ಬೇರೇನಲ್ಲ ಇದು nu ಕ್ಲಾಸಿಕಲ್ ಎಂದು ತೋರಿಸಲು ನಾನು ಇದನ್ನು ಒಂದು ಅಭ್ಯಾಸವೆಂದು ಬಿಡುತ್ತೇನೆ ಮತ್ತು En ಅನ್ನು mZ2e432202h2n2 ಎಂದು ನೀಡಲಾಗಿದ್ದು ನೀವು ಹೇಗೆ ಮುಂದುವರಿಯುತ್ತೀರಿ ಮತ್ತು ಇದು 12mv2 ಗೆ ಸಮನಾಗಿರುತ್ತದೆ ಎಲೆಕ್ಟ್ರಾನ್ ನ ಈ ವೇಗವನ್ನು ನೀವು ಕಂಡುಕೊಳ್ಳುವುದು nth ಆರ್ಬಿಟ್ ಆಗಿದೆ ಆದ್ದರಿಂದ ನೀವು vn ಅನ್ನು ಹೊಂದಿದ ನಂತರ vn ಅನ್ನು ಕಂಡುಹಿಡಿಯಬಹುದು ಬೊರ್ ಸ್ಥಿತಿಯು ನಿಮಗೆ mvrnh2π ಅನ್ನು ನೀಡುತ್ತದೆ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ನೀವು rn ಅನ್ನು ಕಂಡುಹಿಡಿಯಬಹುದು ಮತ್ತು vnrn2π ನಿಮಗೆ classical ಅನ್ನು ನೀಡುತ್ತದೆ ಎಂದು ಸೂಚಿಸುತ್ತದೆ ಹಾಗಾಗಿ ಅಲ್ಲಿ ಏನು ಬರುತ್ತದೆ ಆದ್ದರಿಂದ ಈ 2 ಉದಾಹರಣೆಗಳ ಮೂಲಕ ನಾವು ಕಲಿತದ್ದೇನೆಂದರೆ n ನೇ ಹಂತದಿಂದ n τ th ಗೆ ಪರಿವರ್ತನೆ ಕೂಡ ಒಂದು ಪೂರ್ಣಾಂಕವಾಗಿದ್ದರೆ ದೊಡ್ಡ n ನ ಮಿತಿಯಲ್ಲಿ ಎಮಿಷನ್ classical ಹರ್ಮೊನಿಕ್ ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಈ ಅವಲೋಕನವು ಕಾಕತಾಳೀಯವೇ ಅಥವಾ ಅದು ಆಳವಾದದ್ದನ್ನು ಹೊಂದಿದೆಯೇ ಎಂದು ನಾನು ಈ ಪ್ರಶ್ನೆಯನ್ನು ಎತ್ತುತ್ತೇನೆ ಪ್ರಶ್ನೆಯೂ ವೀಕ್ಷಣೆ ಕೇವಲ 2 ವ್ಯವಸ್ಥೆಗಳ ಮೂಲಕ ಕಾಕತಾಳೀಯವೇ ಅಥವಾ ಸಾಮಾನ್ಯವಾಗಿ ಇದು ನಿಜವೇ ಎಂಬುದು ಮತ್ತು ಉತ್ತರ ಇದು ಸಾಮಾನ್ಯವಾಗಿ ನಿಜ ಮತ್ತು ಇದು ಶಾಸ್ತ್ರೀಯ ಸಿದ್ಧಾಂತದಿಂದ ಬಂದಿದೆ ಅ 2 ವ್ಯವಸ್ಥೆಗಳಲ್ಲಿ ನಿಮಗೆ ತಿಳಿದಿರುವ ವ್ಯವಸ್ಥೆ ಇದೆ ಎಂದು ನಾನು ಭಾವಿಸುತ್ತೇನೆ ನಾವಿಲ್ಲಿ ಪೆಟ್ಟಿಗೆಯಲ್ಲಿನ ಕಣಗಳ ವ್ಯವಸ್ಥೆಯನ್ನು ಪರಿಗಣಿಸಿದ್ದೇನೆ ಎಲೆಕ್ಟ್ರಾನ್ ವೃತ್ತದಲ್ಲಿ ಚಲಿಸುವ ಪರಮಾಣುವನ್ನು ನಾನು ಪರಿಗಣಿಸಿದ್ದೇನೆ ಸಿಸ್ಟಮ್ ಹಾರ್ಮೋನಿಕ್ ಆಂದೋಲಕವನ್ನು ಸಹ ನಾನು ಪರಿಗಣಿಸುತ್ತೇನೆ ಮತ್ತು ನಾನು ನಿಮಗೆ ತೋರಿಸುವುದೇನೆಂದರೆ ಈ ವ್ಯವಸ್ಥೆಗಳಲ್ಲಿ ಆವರ್ತನ ಆಂದೋಲನವು ∂E∂A ಆಗಿರುತ್ತದೆ ಅಲ್ಲಿ E ಎಂಬುದು ಶಕ್ತಿ ಮತ್ತು A ಎಂಬುದನ್ನು ಸ್ವಲ್ಪ ವಿವರವಾಗಿ ಹೇಳೋಣ ಆದ್ದರಿಂದ ನಾನು ಅದನ್ನು ಉದಾಹರಣೆಗಳ ಮೂಲಕ ಮಾತ್ರ ತೋರಿಸುತ್ತೇನೆ ಎಂದು ಹೇಳಿಕೊಳ್ಳುತ್ತಿದ್ದೇನೆ ಹೆಚ್ಚು ಸಾಮಾನ್ಯ ಪುರಾವೆಗೆ ಶಾಸ್ತ್ರೀಯ ಯಂತ್ರಶಾಸ್ತ್ರದ ಬಗ್ಗೆ ಸ್ವಲ್ಪ ಹೆಚ್ಚು ತಿಳುವಳಿಕೆ ಅಗತ್ಯವಿರುತ್ತದೆ ಈ ಸಮಯದಲ್ಲಿ ಈ ಕೋರ್ಸ್ ಅನ್ನು ಸ್ವಲ್ಪ ಮೀರಿದೆ ನಾನು ಶಕ್ತಿ E ಮತ್ತು ಕ್ರಿಯೆಯನ್ನು ಹೊಂದಿರುವ ವ್ಯವಸ್ಥೆಯನ್ನು ತೆಗೆದುಕೊಂಡರೆ ಉದಾಹರಣೆಗಳ ಮೂಲಕ ಮಾತ್ರ ಮಾಡುತ್ತೇನೆ ಇವು ಯಾವುವು ಎಂಬುದನ್ನು ನಾನು ನಿಮಗೆ ನೆನಪಿಸುತ್ತೇನೆ ಆದ್ದರಿಂದ ಉದಾಹರಣೆಗೆ ಇದು ಹಾರ್ಮೋನಿಕ್ ಆಂದೋಲಕ ಕ್ರಿಯೆಯಲ್ಲಿ ಚಲಿಸುವ ಒಂದು ಕಣವಾಗಿದೆ ಈ ಕಣದಲ್ಲಿ pdxನಿಂದ ಬಾಕ್ಸ್ ನಲ್ಲಿ ನೀಡಲಾಗುತ್ತದೆ ಮತ್ತೆ ಕ್ರಿಯೆಯನ್ನು ∫pdx ನಿಂದ ನೀಡಲಾಗುತ್ತದೆ ಮತ್ತು ಈ ಕಣವು ವೃತ್ತದಲ್ಲಿ ತಿರುಗಾಡಲು ಕೋನೀಯ ಆವೇಗ dϕ ಕ್ರಿಯೆಯನ್ನು ನೆನಪಿಡಿ ಹಿಂದಿನ ಕೆಲವು ಉಪನ್ಯಾಸಗಳು ಮತ್ತು ಕ್ರಿಯೆಯಿಂದ ನೀವು ಈಗ ನೆನಪಿಸಿಕೊಂಡರೆ ಸ್ಥಿರವಾದದ್ದು ಈ ಕಕ್ಷೆಗೆ ನೀಡಲಾದ ಒಂದು ಸಂಖ್ಯೆ ಮತ್ತು E ಕಕ್ಷೆಯ ಶಕ್ತಿಯನ್ನು ಈ ಕ್ರಿಯೆಯ ಕಾರ್ಯವಾಗಿ ಮತ್ತು ವ್ಯವಸ್ಥೆಯ ಇತರ ಕೆಲವು ನಿಯತಾಂಕಗಳಾಗಿ ಬರೆಯಬಹುದು ನಿಸ್ಸಂಶಯವಾಗಿ ನಾನು ಕ್ರಿಯೆಯ ಮೌಲ್ಯವನ್ನು ಬದಲಾಯಿಸಿದರೆ ನಾನು ಕಕ್ಷೆಯನ್ನು ಬದಲಾಯಿಸುತ್ತೇನೆ ಎಂದು ನೀವು ನೋಡುತ್ತೀರಿ ಆದ್ದರಿಂದ ಶಕ್ತಿಯು ಸಹ ಬದಲಾಗಲಿದೆ ಮತ್ತು ಒಂದು ನಿರ್ದಿಷ್ಟ ಕಕ್ಷೆಯು ಆ ಕಕ್ಷೆಯ ಶಾಸ್ತ್ರೀಯ ಆವರ್ತನವಾಗಲಿದೆ ಎಂದು ಹೇಳಲಾಗಿದೆ